ಚಲಿಸುವ ಪಾರ್ಟಿಕಲ್ ಅನ್ನು ವೇವ್ ಪ್ಯಾಕೆಟ್ ರೀತಿಯಲ್ಲಿ ಪ್ರತಿನಿಧಿಸುವುದು ನಾವು ಮ್ಯಾಟರ್ನ ವೇವ್ ಸ್ವಭಾವದ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು ಮತ್ತು P ಮೊಮೆಂಟಮ್ ಹೊಂದಿರುವ ಪಾರ್ಟಿಕಲ್ ನೊಂದಿಗೆ ವೇವ್ ಲೆಂತ್ ಲ್ಯಾಮ್ದ ಇರುವ ವೇವ್ ಕೂಡ ಚಲಿಸುತ್ತಿರುತ್ತದೆ ಎಂದು ಹಿಂದಿನ ತರಗತಿಗಳಲ್ಲಿ ನೋಡಿದೆವು ಅಂದರೆ wavehp ಆದರೆ ಇದು ಯಾವ ರೀತಿಯ ವೇವ್ ಎಂದು ನಾವು ಹೇಳಿರಲಿಲ್ಲ ಆದರೆ ಯಾವಾಗ ಪಾರ್ಟಿಕಲ್ ಚಲಿಸುತ್ತಿರುತ್ತದೆಯೋ ಆಗ ಅದರೊಂದಿಗೆ ಯಾವುದೊ ರೀತಿಯ ವೇವ್ hp ವೇವ್ ಲೆಂತ್ ನೊಂದಿಗೆ ಚಲಿಸುತ್ತಿರುತ್ತದೆ ಎಂದು ನಮಗೆ ತಿಳಿದಿದೆ ಮತ್ತು ನಾವು ಈ ವೇವ್ ಗಳ ಇರುವಿಕೆಯನ್ನು ಪರೀಕ್ಷಿಸುವುದು ಹೇಗೆ ಎಂದು ಕೂಡ ನಾವು ಚರ್ಚೆ ಮಾಡಿದ್ದೇವೆ ನಾನು 3 ಪ್ರಯೋಗಗಳನ್ನು ಕೂಡ ಚರ್ಚಿಸಿದ್ದೆ ಅದು ಕ್ರಿಸ್ಟಲ್ ನಿಂದ ಪಾರ್ಟಿಕಲ್ಗಳು ದಿಫ್ರಾಕ್ಷನ್ ಆಗುವುದು ಅದು ಎಕ್ಸ್ ರೆಗಳು ಕ್ರಿಸ್ಟಲ್ ನಿಂದ ದಿಫ್ರಾಕ್ಷನ್ ಆಗುವುದಕ್ಕೆ ಹೋಲುತ್ತದೆ ಎರಡು ಕೂಡ ಬ್ರ್ಯಾಗ್ ನ ಸಂಬಂಧವನ್ನು ಪಾಲಿಸುತ್ತಿದೆ ಅದು 2dSinθnλ ಎಕ್ಸ್ ರೆಗೆ ಅದು ಎಕ್ಸ್ ರೆಯ ವೇವ್ ಲೆಂತ್ ಆಗಿರುತ್ತದೆ ಮತ್ತು ಎಲೆಕ್ಟ್ರಾನ್ ಅಥವಾ ಪಾರ್ಟಿಕಲ್ ಗಳಿಗೆ ಅದು ಕ್ರಿಸ್ಟಲ್ ನಿಂದ ಡಿಫ್ರ್ಯಾಕ್ಟ್ ಆಗಿರುವ ಪಾರ್ಟಿಕಲ್ಗಳಿಗೆ ಆಗಿದೆ ಅದು ಪಾರ್ಟಿಕಲ್ ನ nhp ಆಗಿದೆ ನಿಂತಿರುವ ಬೆಳಕಿನ ವೇವ್ಗಳಿಂದ ಪಾರ್ಟಿಕಲ್ಗಳನ್ನೂ ನಾನು ನಿಮಗೆ ಪ್ರಸ್ತುತಪಡಿಸಿದೆ ಈ ಪರಿಕಲ್ಪನೆಯ ಮೇಲೆ ಸ್ವಲ್ಪ ಹೆಚ್ಚು ಒತ್ತು ನೀಡುತ್ತೇನೆ ಅದರ ಕೆಲವು ತಪ್ಪು ಕಲ್ಪನೆಗಳನ್ನು ಈಗಿನಿಂದಲೇ ತೆರವುಗೊಳಿಸಬೇಕು ಎಂದು ನಾನು ಒತ್ತಿ ಹೇಳಲು ಬಯಸುತ್ತೇನೆ ತಪ್ಪು ಕಲ್ಪನೆ 1 ಏನೆಂದರೆ ಪಾರ್ಟಿಕಲ್ಗಳ ಚಲನೆಗೆ ಸಂಬಂಧಿಸಿದ ವೇವ್ಗಳು ಇರುವುದರಿಂದ ಪಾರ್ಟಿಕಲ್ ವು ವೇವ್ ಅನ್ನು ಹೊಂದಿರುವಂತೆ ಚಲಿಸುತ್ತಿರಬೇಕು ಇದರರ್ಥ ಕೆಲವೊಮ್ಮೆ ಪಾರ್ಟಿಕಲ್ ವೇವ್ ಬೆಳಕಿನ ಚಲನೆಯನ್ನು λ hpಎಂಬ ವೇವ್ ಲೆಂತ್ ದೊಂದಿಗೆ ನಿರ್ವಹಿಸುತ್ತಿದೆ ಎಂಬ ತಪ್ಪು ಕಲ್ಪನೆ ಇರುತ್ತದೆ ಇದು ತಪ್ಪು ಪಾರ್ಟಿಕಲ್ಗೆ ಸಂಬಂಧಿಸಿದ ಈ ವೇವ್ ಏನು ಹೇಳುತ್ತದೆ ಎಂದರೆ ಮೊಮೆಂಟಂ p ನೊಂದಿಗೆ ಚಲಿಸುವ ಒಂದು ಪಾರ್ಟಿಕಲ್ ಇದ್ದರೆ ಪಾರ್ಟಿಕಲ್ದೊಂದಿಗೆ ಒಂದು ತರಂಗ ಸಂಬಂಧಿಸಿದೆ ಪ್ರಾರಂಭದ ಸ್ಥಿತಿಯಲ್ಲಿ ನಾವು ಸಮೀಕರಣವನ್ನು ಬರೆಯುವವರೆಗೂ ಈ ವೇವ್ ಏನೆಂದು ನಮಗೆ ಇನ್ನೂ ತಿಳಿದಿಲ್ಲ ಆದರೆ ವೇವ್ ಲೆಂತ್ λ hpವನ್ನು ಹೊಂದಿರುವ ವೇವ್ ಸಂಬಂಧಿಸಿದೆ ಎಂದು ಪ್ರಾಯೋಗಿಕವಾಗಿ ದೃಢಪಡಿಸಲಾಗಿದೆ ಆದ್ದರಿಂದ ಇದು ತುಂಬಾ ಸ್ಪಷ್ಟವಾಗಿರಬೇಕು ಅಲ್ಲಿ ಒಂದು ಪಾರ್ಟಿಕಲ್ ಚಲಿಸುತ್ತಿದೆ ಮತ್ತು ಅದರೊಂದಿಗೆ ಒಂದು ವೇವ್ ಇದೆ ಎರಡನೆಯದು ಪಾರ್ಟಿಕಲ್ ಗಳ ದಿಫ್ರಾಕ್ಷನ್ ಅಥವಾ ಪಾರ್ಟಿಕಲ್ಗಳ ಇಂಟರ್ಫೆರೆನ್ಸ್ ಇದು ದೊಡ್ಡ ಸಂಖ್ಯೆಯ ಪಾರ್ಟಿಕಲ್ ಗಳಿಗೆ ಹೋಲಿಕೆಯಾಗಿರುತ್ತದೆ ಇದರಲ್ಲಿ ನಾನು ಏನು ಹೇಳಬೇಕೆಂದರೆ ನಾನು ಡಬಲ್ ಸ್ಲಿಟ್ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಎಂದು ಭಾವಿಸೋಣ ಎಲೆಕ್ಟ್ರಾನ್ಗಳು ಈ ಕಡೆಯಿಂದ ಬರುತ್ತವೆ ಮತ್ತು ಅಂತಿಮವಾಗಿ ನಾನು ಇಂಟರ್ಫೆರೆನ್ಸ್ ಮಾದರಿಯನ್ನು ನೋಡುತ್ತೇನೆ ತಪ್ಪು ಕಲ್ಪನೆ ಏನೆಂದರೆ ನಾನು ಈ ಎಲೆಕ್ಟ್ರಾನ್ಗಳನ್ನು ಒಂದು ಎಲೆಕ್ಟ್ರಾನ್ ಮೂಲಕ ಹೋಗಲು ಅನುಮತಿಸಿದಾಗ ಮತ್ತು ಎರಡನೇ ಎಲೆಕ್ಟ್ರಾನ್ ಈ ಎಲೆಕ್ಟ್ರಾನ್ಗೆ ಇಂಟರ್ಫೆರ್ ಮಾಡುತ್ತದೆ ಮತ್ತು ನಂತರ ಅವು ಮಧ್ಯಪ್ರವೇಶಿಸಿ ಎಲ್ಲೋ ಹೋಗುತ್ತವೆ ಎಂಬುದು ತಪ್ಪು ಕಲ್ಪನೆ ಏನಾಗುತ್ತಿದೆ ಎಂದರೆ ಪ್ರತಿ ಹೊರಬರುವ ಎಲೆಕ್ಟ್ರಾನ್ ಹೇಗೋ ವಿಭಜನೆಯಾಗುತ್ತದೆ ಎಲೆಕ್ಟ್ರಾನ್ ವಿಭಜನೆಯಾಗುವುದಿಲ್ಲ ಅದರ ವೇವ್ ವಿಭಜನೆಯಾಗುತ್ತದೆ ಮತ್ತು ಪ್ರತಿ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ವೇವ್ ಇಂಟರ್ಫೇಸ್ ಮಾದರಿಯನ್ನು ರೂಪಿಸುತ್ತದೆ ಎಂದರೆ ಒಂದು ಎಲೆಕ್ಟ್ರಾನ್ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿಗೆ ಹೋಗಬಹುದು ಆದ್ದರಿಂದ ನಾವು ನಿಜವಾಗಿಯೂ ಇಂಟರ್ಫೆರೆನ್ಸ್ ಮಾದರಿಯನ್ನು ನೋಡುವುದಿಲ್ಲ ಆದರೆ ಅದು ರೂಪುಗೊಳ್ಳುತ್ತಿದೆ ಆದ್ದರಿಂದ ನಿಧಾನವಾಗಿ ಏನಾಗುತ್ತದೆ ನೀವು ಒಂದು ಸಮಯದಲ್ಲಿ ಒಂದು ಎಲೆಕ್ಟ್ರಾನ್ ಬರಲು ಅವಕಾಶ ಮಾಡಿಕೊಟ್ಟರೆ ಮತ್ತು ನಾವು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಒಂದೇ ಸಮಯದಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಸೀಳುಗಳ ಮೂಲಕ ಹಾದುಹೋಗಲು ಅನುಮತಿಸಿದಾಗ ನೀವು ಒಂದು ಮಾದರಿಯನ್ನು ನೋಡುತ್ತೀರಿ ಅದು ಈ ರೀತಿ ಹೊರಹೊಮ್ಮುತ್ತಿದೆ ಮತ್ತು ಇದರ ಅರ್ಥವೇನೆಂದರೆ ಪ್ರತಿ ಎಲೆಕ್ಟ್ರಾನ್ ಸ್ವತಃ ಇಂಟರ್ಫೆರೆನ್ಸ್ ಮಾಡುತ್ತಿದೆ ಹೆಚ್ಚು ನಿಖರವಾಗಿ ಪ್ರತಿ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ವೇವ್ ಎರಡೂ ಪ್ಲೇಟ್ಗಳ ಮೂಲಕ ಹೋಗುತ್ತದೆ ಮತ್ತು ಡಬಲ್ ಯಂಗ್ನ ಡಬಲ್ ಸ್ಲಿಟ್ ಪ್ರಯೋಗದಲ್ಲಿ ಬೆಳಕಿನ ವೇವ್ ಇಂಟರ್ಫೆರೆನ್ಸ್ ದಂತೆ ಅದು ಹೊರಬಂದಾಗ ಈ ವೇವ್ ಗಳು ಸಹ ಇಂಟರ್ಫಿಯರ್ ಆಗುತ್ತವೆ ಮತ್ತು ನಂತರ ಪಾರ್ಟಿಕಲ್ಗಳು ಎಲ್ಲೋ ಹೋಗುತ್ತವೆ ಪಾರ್ಟಿಕಲ್ ಅನ್ನು ವಿಭಜಿಸಲಾಗುವುದಿಲ್ಲ ಆದ್ದರಿಂದ ದೊಡ್ಡ ಸಂಖ್ಯೆಯ ಪಾರ್ಟಿಕಲ್ ಗಳು ಬಂದಾಗ ಮಾತ್ರ ಅವು ಪರಸ್ಪರ ಇಂಟರ್ಫಿಯರ್ ಮಾಡುತ್ತವೆ ಮತ್ತು ನಂತರ ಇಂಟರ್ಫೆರೆನ್ಸ್ ಮಾದರಿಯಲ್ಲಿರುತ್ತವೆ ಎಂದು ಎಂದಿಗೂ ಯೋಚಿಸಬೇಡಿ ಇಲ್ಲ ಇದು ಪ್ರತಿ ಪಾರ್ಟಿಕಲ್ ಗೆ ಸಂಬಂಧಿಸಿದ ವೇವ್ ಆಗಿದ್ದು ಅದು ಸ್ವತಃ ಇಂಟರ್ಫಿಯರ್ ಮಾಡುತ್ತದೆ ಮತ್ತು ಕ್ರಿಸ್ಟಲ್ ನಿಂದ ದಿಫ್ರಾಕ್ಷನ್ ಪ್ರಯೋಗದಲ್ಲೂ ಒಂದೇ ಮಾದರಿಯನ್ನು ಸೃಷ್ಟಿಸುತ್ತದೆ ಪ್ರತಿ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ವೇವ್ ಗಳು ಪ್ರತಿ ಪಾರ್ಟಿಕಲ್ ಸ್ವತಃ ಇಂಟರ್ಫಿಯರ್ ಮಾಡುತ್ತದೆ ಮತ್ತು ನಂತರ ನೀವು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದಾಗ ಪಾರ್ಟಿಕಲ್ ಗಳು ಎಲ್ಲೋ ಹೋಗುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಸಾಕಷ್ಟು ಪ್ರಚಲಿತದಲ್ಲಿರುವ ಈ 2 ತಪ್ಪು ಕಲ್ಪನೆಗಳನ್ನು ನಾನು ತೆರವುಗೊಳಿಸಿದ್ದೇನೆ ಎಂದು ಭಾವಿಸುತ್ತೇನೆ ಈಗ ನಾನು ಡಿರಾಕ್ ಕಪಿಟ್ಜಾ ಎಫೆಕ್ಟ್ ಗೆ ಸ್ವಲ್ಪ ಸಮಯವನ್ನು ನೀಡಲು ಬಯಸುತ್ತೇನೆ ಅದರಲ್ಲಿ ನಾವು ಹೇಳಿದ್ದು ನಾನು ನಿಂತಿರುವ ಬೆಳಕಿನ ತರಂಗವನ್ನು ತೆಗೆದುಕೊಂಡರೆ ಮತ್ತು ನಿರ್ದಿಷ್ಟ ಕೋನ ಥೀಟಾದಲ್ಲಿ ಎಲೆಕ್ಟ್ರಾನ್ಗಳು ಅಥವಾ ಕೆಲವು ಪಾರ್ಟಿಕಲ್ ಗಳು ಬರಲು ಅವಕಾಶ ಮಾಡಿಕೊಟ್ಟರೆ ನೀವು ಹೆಚ್ಚಿನ ಸಂಖ್ಯೆಯ ಎಲೆಕ್ಟ್ರಾನ್ಗಳನ್ನು ನಿಖರವಾಗಿ ಡಿಫ್ರಾಕ್ಟ್ ಆಗಿರುವುದನ್ನು ನೋಡುತ್ತೀರಿ ಅದೇ ಕೋನ ಅದೇ ಮೊಮೆಂಟಂ p ಇದು ಹೇಗೆ ಸಂಭವಿಸುತ್ತದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ವೇವ್ ಗಳ ಕುರಿತ ನಮ್ಮ ಚರ್ಚೆಯಿಂದ ನೆನಪಿಸಿಕೊಳ್ಳುವ ನಿಂತಿರುವ ವೇವ್ ಈ ರೀತಿ ಚಲಿಸುವ ವೇವ್ ಮತ್ತು ಸಮಾನ ಅಂಪ್ಲಿಟ್ಯೂಡ್ ನೊಂದಿಗೆ ಬೇರೆ ದಾರಿಯಲ್ಲಿ ಚಲಿಸುವ ವೇವ್ನಿಂದ ಆಗಿದೆ ಆದ್ದರಿಂದ ಎಲೆಕ್ಟ್ರಾನ್ ಬಂದಾಗ ಏನಾಗುತ್ತದೆ ಇದು ವೇವ್ ನಿಂದ ಬರುವ ಫೋಟಾನ್ ಅನ್ನು ಹೀರಿಕೊಳ್ಳಬಹುದು ಮತ್ತು ಆದ್ದರಿಂದ ಇದು ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ಕಿಕ್ ಪಡೆಯುತ್ತದೆ ತದನಂತರ ಇತರ ವೇವ್ ಗೆ ಹೋಗಿ ಫೋಟಾನ್ ಅನ್ನು ನೀಡಲು ಉತ್ತೇಜಿಸಬಹುದು ಆದ್ದರಿಂದ ಇದು ಮತ್ತೊಂದು ಕಿಕ್ ಅನ್ನು ಪಡೆಯುತ್ತದೆ ನಾವು ಅದನ್ನು ಹೆಚ್ಚು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋಣ ಆದ್ದರಿಂದ ಈ ಮೊಮೆಂಟಂ p ಬರುತ್ತಿರುವಾಗ ಮತ್ತು ಎಲೆಕ್ಟ್ರಾನ್ ಈ ಕಡೆಯಿಂದ nu ಫ್ರಿಕ್ವೆನ್ಸಿ ಯ ಫೋಟಾನ್ ಅನ್ನು ಹೀರಿಕೊಳ್ಳುತ್ತದೆ ಎಂದು ಭಾವಿಸೋಣ ಇದು ಫೋಟಾನ್ನ ಮೊಮೆಂಟಂ ಅನ್ನು ಪಡೆಯುತ್ತದೆ ಅದುhಬೆಳಕು ಎಂದು ಬರೆಯಬಹುದು ಅದುhνc ಆಗಿದೆ ನಂತರ ಇದು ನಿಂತಿರುವ ವೇವ್ ಆಗಿರುವುದರಿಂದ ಬೆಳಕು ಈ ರೀತಿ ಕೂಡ ಬರುತ್ತದೆ ಇದು ವಿರುದ್ಧ ದಿಕ್ಕಿನಲ್ಲಿ ಹೋಗುವ ಫೋಟಾನ್ ಎಲೆಕ್ಟ್ರಾನ್ ಅನ್ನು ನೀಡಲು ಉತ್ತೇಜಿಸುತ್ತದೆ ಮತ್ತು ಇದು ಫೋಟಾನ್ಗೆ ಮತ್ತೊಂದು ಕಿಕ್ ಅನ್ನು ಸೇರಿಸುತ್ತದೆ ಅದು hνcಆಗಿದೆ ಆದ್ದರಿಂದ ಅಂತಿಮವಾಗಿ ಫೋಟಾನ್ ಮೊಮೆಂಟಂ ಈ ರೀತಿ ಹೋಗುವಂತೆ ಮಾಡುತ್ತದೆ ಆದ್ದರಿಂದ ಇದು ಒಂದು ಕೋನ ಥೀಟಾದಲ್ಲಿ ಬರುತ್ತಿತ್ತು ಮತ್ತು ಈ ಕೋನ ಥೀಟಾದಲ್ಲಿ ಹೊರಟು ಹೋಯಿತು p ಒಂದೇ ರೀತಿ ಇದೆ p ಎಷ್ಟು p ಈ ದೊಡ್ಡ ಬಾಣದ ಗುರುತು ಆದ್ದರಿಂದpಫೋಟಾನ್ ನ ದಿಕ್ಕು ಇದು 2pSinθ ಗೆ ಸಮಾನವಾಗಿರುತ್ತದೆ ನಾನು ಮಾಡಿದ ಈ ರೇಖಾಚಿತ್ರದಿಂದ ನೀವು ನೋಡಬಹುದು ಮತ್ತು ಇದು h ಬೆಳಕು ಗುಣಿಸು 2 ಏಕೆಂದರೆ 2 ಫೋಟಾನ್ಗಳು ಒಳಗೊಂಡಿವೆ ಇದನ್ನು ನಾನು 2ℏ2π ಬರೆಯಬಹುದು ಇದು 2ℏklight ನಂತೆಯೇ ಇರುತ್ತದೆ ನೀವು ಅನೇಕ ವಿಧಗಳಲ್ಲಿ ಬರೆಯಬಹುದುಇದು ನಿಮಗೆ ℏk ಬೆಳಕಿನ ಮೊಮೆಂಟಂ ಎಂದು ಹೇಳುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ನ sinθ ಗುಣಿಸು p ಅನ್ನು ನಾನು2helectronಎಂದು ಬರೆಯಬಹುದು ಇದು 2hlight ಗೆ ಸಮನಾಗಿರುತ್ತದೆ λlight ಮತ್ತು ಅದು ತಕ್ಷಣವೇ ನಿಮಗೆ lightsinθ electronನೀಡುತ್ತದೆ ಹಿಂದಿನ ಉಪನ್ಯಾಸದಲ್ಲಿ 2 ಪ್ಲೇನ್ಗಳ ನಡುವಿನ ವ್ಯತ್ಯಾಸದೊಂದಿಗೆ ಪಡೆದ ಬ್ರಾಗ್ಸ್ನ ಷರತ್ತಿನಂತೆಯೇ ಇರುವುದು ಇದು ಪ್ಲೇನ್ D ಆಗಿದ್ದು ಅದು light2ಆಗಿದೆ ಆದ್ದರಿಂದ ಇದು ಡಿರಾಕ್ ಕಪಿಟ್ಜಾ ಅಥವಾ ಕಪಿಟ್ಜಾ ಡಿರಾಕ್ ಪರಿಣಾಮವನ್ನು ಅರ್ಥಮಾಡಿಕೊಳ್ಳುವ ಒಂದು ಮಾರ್ಗವಾಗಿದೆ ಅಲ್ಲಿ ಎಲೆಕ್ಟ್ರಾನ್ ಫೋಟಾನ್ ಅನ್ನು ಹೀರಿಕೊಳ್ಳುತ್ತದೆ ಮತ್ತು ನಂತರ ಆ ಫೋಟಾನ್ ಅನ್ನು ವಿರುದ್ಧ ದಿಕ್ಕುಗಳಲ್ಲಿ ಹೊರಸೂಸಲು ಉತ್ತೇಜಿಸಲ್ಪಡುತ್ತದೆ ಮತ್ತು ನಾವು ಎರಡು ಬಾರಿ ಕಿಕ್ ಪಡೆಯುತ್ತೇವೆ ಆದ್ದರಿಂದ ಈಗ ಅದನ್ನು ಮಾಡಿದ ನಂತರ ಪಾರ್ಟಿಕಲ್ ವು ಸ್ವಲ್ಪ ದೊಡ್ಡದಾಗಿದ್ದಾಗ ನಾವು ಈ ವೇವ್ ಬಗ್ಗೆ ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ವೇವ್ ಸ್ಪೇಸ್ ನಲ್ಲಿ ಹರಡಿರುವ ಸಂಗತಿಯಾಗಿದೆ ಆದ್ದರಿಂದ ನೀವು ಪ್ಲೇನ್ ವೇವ್ ಅನ್ನು ತೆಗೆದುಕೊಂಡರೆ ಅದು ಜಾಗದಾದ್ಯಂತ ಹರಡಬಹುದು ಕೆಲವರು ಅದನ್ನು ಸಾಧ್ಯವಾದಷ್ಟು ಚಿತ್ರಿಸುತ್ತಾರೆ ಆದ್ದರಿಂದ ಇದು ಸ್ಪೇಸ್ ನಲ್ಲಿ ಹರಡಿರುವ ವೇವ್ ವಾಗಿದೆ ಮತ್ತೊಂದೆಡೆ ನೀವು ಪಾರ್ಟಿಕಲ್ ಅನ್ನು ನೋಡಿದರೆ ಅದು ಎಲ್ಲೋ ಕಾಣುತ್ತದೆ ಅದು ಇಲ್ಲಿರಬಹುದು ಅದು ಇಲ್ಲಿರಬಹುದು ಒಂದು ಸ್ಥಾನದಲ್ಲಿರಬಹುದು ಆದ್ದರಿಂದ ಇದನ್ನು ಒಂದು ಹಂತದಲ್ಲಿ ಸ್ಥಳೀಕರಿಸಲಾಗಿದೆ ಪಾರ್ಟಿಕಲ್ ಗೆ ಸಂಬಂಧಿಸಿದ ವೇವ್ ವಿದ್ದರೆ ಪಾರ್ಟಿಕಲ್ ಅನ್ನು ಸ್ಥಳೀಕರಿಸಲಾಗುತ್ತದೆ ಆದರೆ ವೇವ್ ಎಲ್ಲೆಡೆ ಹರಡುತ್ತದೆ ಪಾರ್ಟಿಕಲ್ ಎಲ್ಲಿದೆ ಇದು ಇಲ್ಲಿದೆಯೇ ಇದು ಇಲ್ಲಿದೆಯೇ ಇದು ಇಲ್ಲಿದೆಯೇ ಅದು ವೇವ್ ನಲ್ಲಿ ಎಲ್ಲಿದೆ ಆದ್ದರಿಂದ ವೇವ್ ನಲ್ಲಿ ಎಲ್ಲಿ ಪಾರ್ಟಿಕಲ್ ಕಂಡುಬರುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಅದು ಒಂದು ಪ್ರಶ್ನೆ ಈ ವೇವ್ ಗಳ ವೇಗವನ್ನು ಸಹ ಲೆಕ್ಕಾಚಾರ ಮಾಡಬೇಕು ಎಂಬುದು ಇನ್ನೊಂದು ಪ್ರಶ್ನೆ ಸಾಪೇಕ್ಷವಲ್ಲದ ಪದದಲ್ಲಿ ನಾನು ಲೆಕ್ಕಾಚಾರ ಮಾಡಿದರೆ ಸಾಪೇಕ್ಷವಲ್ಲದ vwaves ಅದು ಫ್ರೀಕ್ವೆನ್ಸಿ ಗುಣಿಸು λ ಫ್ರೀಕ್ವೆನ್ಸಿಯು ಶಕ್ತಿಯ ಹೊರತಾಗಿ ಏನೂ ಅಲ್ಲ ಅದು Eh ಅದು hp h ರದ್ದು ಹೊಂದುತ್ತದೆ ಮತ್ತು ನಾನು Epಪಡೆಯುತ್ತೇನೆ ಅದು p22mp ಅದು p2m ಮತ್ತು ಅದು vparticle 2 ನಾನು ಸಾಪೇಕ್ಷತಾ ಲೆಕ್ಕಾಚಾರವನ್ನು ಸರಿಯಾಗಿ ಮಾಡಿದರೆ ಸಾಪೇಕ್ಷತಾ ಲೆಕ್ಕಾಚಾರವನ್ನು ಮಾಡೋಣ ನಂತರ ನಾನು ಮತ್ತೆ vwaves ಅನ್ನು ಶಕ್ತಿಯೊಂದಿಗೆ ಸಮನಾಗಿರುತ್ತೇನೆ ಅದು ಹೀಗೆ ಆಗಲಿದೆ mc21 v2c21h ಗುಣಿಸು ಮೊಮೆಂಟಂ ಅದು hmv1 v2c2 ನಂತರ ನಾನು ಈ ಪದವನ್ನು ರದ್ದುಗೊಳಿಸುತ್ತೇನೆ ನಾನು m h ಅನ್ನು ರದ್ದುಗೊಳಿಸುತ್ತೇನೆ ಮತ್ತು ನಾನು c2vparticle ಅನ್ನು ಪಡೆಯುತ್ತೇನೆ ಎರಡೂ ಸಂದರ್ಭಗಳಲ್ಲಿ ತರಂಗ ವೇಗವು vparticle ಗೆ ಸಮನಾಗಿರುವುದಿಲ್ಲ ಎಂದು ನಾನು ನೋಡುತ್ತೇನೆ ಆದ್ದರಿಂದ ಏನು ನಡೆಯುತ್ತಿದೆ ಆದ್ದರಿಂದ ಪಾರ್ಟಿಕಲ್ ಗೆ ಸಂಬಂಧಿಸಿದ ವೇವ್ ನ ಈ ಪರಿಗಣನೆಯಿಂದ ಒಂದು ಕಾರಣವನ್ನು ಹೊಂದಿರುವ 2 ಪ್ರಶ್ನೆಗಳು ಬರುತ್ತವೆ ಮೊದಲನೆಯದು ವೇವ್ ನಲ್ಲಿ ಪಾರ್ಟಿಕಲ್ ಇರುವ ಸ್ಥಳ ಯಾವುದು ಎಂದು ಮತ್ತು ಪ್ರಶ್ನೆ ಸಂಖ್ಯೆ 2 ಏನೆಂದರೆ ಪಾರ್ಟಿಕಲ್ ವೇಗವು ವೇವ್ ಮಾದರಿಯನ್ನು ಹೇಗೆ ಪ್ರವೇಶಿಸುತ್ತದೆ ಮತ್ತು ಈ ಎರಡಕ್ಕೂ ಉತ್ತರ ಇವುಗಳನ್ನು ವೇವ್ ಗಳ ಗುಂಪು ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನೇ ನಾನು ಮುಂದೆ ಚರ್ಚಿಸಲಿದ್ದೇನೆ ಆದ್ದರಿಂದ ಎಲ್ಲೆಡೆಯೂ ಒಂದು ವೇವ್ ಇದೆ ಎಂದು ನಾವು ಹೇಳಿದಾಗ ಮತ್ತು ಪಾರ್ಟಿಕಲ್ ಎಲ್ಲಿದೆ ಎಂದು ನನಗೆ ತಿಳಿದಿಲ್ಲ ಅದು ಎಲ್ಲೋ ಇರಬೇಕಾಗಿತ್ತು ಅದನ್ನು ಡಾಟ್ನಿಂದ ಎಲ್ಲಿ ತೋರಿಸಬೇಕು ಡಾಟ್ ಮಾಡೋಣ ಇದು ಪಾರ್ಟಿಕಲ್ ನಿಜವಾಗಿ ಯಾವಾಗ ಚಲಿಸುತ್ತದೆ ಎಂದು ಹೇಳುತ್ತದೆ ನಾವು ಅದನ್ನು ಅನಂತ ಚಲನೆಯ ವೇವ್ನಿಂದ ಪ್ರತಿನಿಧಿಸುವುದಿಲ್ಲ ಬದಲಾಗಿ ಈ ವೇವ್ ಅನ್ನು ಪಾರ್ಟಿಕಲ್ ನ ಸ್ಥಾನದ ಸುತ್ತ ಸ್ಥಳೀಕರಿಸಬಹುದು ಆದ್ದರಿಂದ ಪಾರ್ಟಿಕಲ್ ದೊಡ್ಡ ಅಂಪ್ಲಿ ಟ್ಯೂಡ್ ಇರುವಲ್ಲಿ ಇದೆ ಆದ್ದರಿಂದ ಇದು ವೇವ್ ಪ್ರೊಫೈಲ್ ಹೊಂದಿದೆ ಮತ್ತು ಈ ಪ್ರೊಫೈಲ್ನಲ್ಲಿ ಪಾರ್ಟಿಕಲ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು x ಆಗಿದ್ದರೆ ಈ ತರಂಗದ ಹರಡುವಿಕೆಯ ವ್ಯಾಪ್ತಿಯು ಈ ಪ್ರೊಫೈಲ್ನಲ್ಲಿ ಪಾರ್ಟಿಕಲ್ ಕಂಡುಬರುತ್ತವೆ ಆ ಹೇಳಿಕೆಯನ್ನು ನೀಡುವ ಮೂಲಕ ಗಮನಿಸಿ ನಾನು ನಿಜವಾಗಿ ಹೇಳಿದ್ದಕ್ಕಿಂತ ಹೆಚ್ಚಿನದನ್ನು ಹೇಳುತ್ತಿದ್ದೇನೆ ನಾನು ಪಾರ್ಟಿಕಲ್ ದೊಂದಿಗೆ ಹೇಗೆ ವೇವ್ ಅನ್ನು ಸಂಯೋಜಿಸುತ್ತೇನೆ ಎಂದು ವಿವರಿಸುತ್ತಿದ್ದೇನೆ ಅದು ಕೆಲವು ಡೆಲ್ಟಾ x ನೊಳಗೆ ಉತ್ತಮವಾಗಿ ನೆಲೆಗೊಳ್ಳುತ್ತದೆ ಅದನ್ನು ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಿಲ್ಲ ಮತ್ತು ಅದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ನಿಜವಾದ ಹೇಳಿಕೆಯಾಗಿದೆ ನಾನು ಪಾರ್ಟಿಕಲ್ ಅನ್ನು x0 ಎಂದು ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅದಕ್ಕೆ ವೇವ್ ಸಂಬಂಧಿಸಿದೆ ಆ ವೇವ್ ನಲ್ಲಿ ಎಲ್ಲಿಯಾದರೂ ಇರಬಹುದು ಆದ್ದರಿಂದ ಉದಾಹರಣೆಗೆ ನಾನು ಈ ಪಾರ್ಟಿಕಲ್ ಅನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ವೇವ್ ಅನ್ನು ತೆಗೆದುಕೊಂಡಾಗ ಉದಾಹರಣೆಗೆ ನಾನು ಮೊದಲೇ ಮಾಡಿದ ಪ್ರೊಫೈಲ್ನೊಂದಿಗೆ ಈಗಿರುವ ವೇವ್ ರೂಪಕ್ಕೆ ನಾನು ಈ ಗ್ರೀಕ್ ಚಿಹ್ನೆಗಳನ್ನು ಪರಿಚಯಿಸುತ್ತೇನೆ x ಏಕೆಂದರೆ ನಾನು ಅದನ್ನು ನಂತರ ಬಳಸಲಿದ್ದೇನೆ ಉದಾಹರಣೆಗೆ ಇದು Sink0x 0t e x22 ಆದ್ದರಿಂದ ನೀವು ಆ ಪಾರ್ಟಿಕಲ್ ನ ಸ್ಥಾನದಿಂದ ದೂರ ಹೋದಾಗ ಅದು ಡಿಕೆ ಆಗುತ್ತದೆ ಆದ್ದರಿಂದ ಪಾರ್ಟಿಕಲ್ ನ ಸ್ಥಾನವು x0 ನಲ್ಲಿದ್ದರೆ ನಾನು ಇದನ್ನು Sink0x 0x e 22 ಎಂದು ಬರೆಯಬಹುದು ko ಈ ಲ್ಯಾಂಬ್ಡಾಕ್ಕೆ ಸಂಬಂಧಿಸಿದೆ ಆದ್ದರಿಂದ ನಾನು ಇದನ್ನು 2π0ಎಂದು ಬರೆಯಬಹುದು ω0 ℏ ಪಾರ್ಟಿಕಲ್ ನ ಶಕ್ತಿಯೊಂದಿಗೆ ಸಂಬಂಧಿಸಿದೆ ಇದು 2πνಗೆ ಸಮನಾಗಿರುತ್ತದೆ ಮತ್ತು ಇದು 2πEhಗೆ ಸಮಾನವಾಗಿರುತ್ತದೆ ಆದ್ದರಿಂದ ಕೆಲವು ವೇವ್ ಲೆಂತ್ ಗಳಿಗೆ ಸಂಬಂಧಿಸಿದ ಪ್ರೊಫೈಲ್ ಸಹ ಇದೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ko ಮಾತ್ರವಲ್ಲ ಇತರ ಕೇಸ್ ಗಳು ಸಹ ಇರುತ್ತವೆ ಮತ್ತು ಅವು ಹೇಗೆ ಇರುತ್ತವೆ ಐಗನ್ ಫಂಕ್ಷನ್ ನಲ್ಲಿ ಸಾಮಾನ್ಯ ವೇವ್ ಅನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುದರ ಕುರಿತು ನಾನು ನಿಮಗೆ ಹೇಳಿದ್ದೆ ಆದ್ದರಿಂದ ಇದನ್ನು ನಾನು ಫೋರಿಯರ್ ಟ್ರಾನ್ಸ್ ಫಾರ್ಮ್ ಅಥವಾ ವಿಭಿನ್ನ ಕೇಸ್ ಗಳ ಮೊತ್ತವಾಗಿ ಬರೆಯಬಹುದು ಇದು ಕೆಲವು ಕಾನ್ಸ್ಟೆಂಟ್ AkSinkx ωt ನಾನು ಇದನ್ನುAkSinωt kx ಎಂದು ಬರೆಯಬಹುದು ನೀವು ಯಾವ ರೀತಿಯಲ್ಲಿ ಬಯಸುತ್ತೀರಿ ಆದ್ದರಿಂದ ನಾನು ಚಿನ್ಹೆ ಅನ್ನು ಬದಲಾಯಿಸಬಹುದು ಮತ್ತು ನಾನು ಇದನ್ನು ಬಯಸುತ್ತೇನೆ K ಮತ್ತು ಕಂಟಿನಿಯಸ್ ಕೇಸ್ನಲ್ಲಿ ಇದನ್ನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಂದು ಬರೆಯಲಾಗುತ್ತದೆ ಅದು A ನ k eiωt kx d k ಫಂಕ್ಷನ್ ಮೇಲಿನ ಇಂತೆಗ್ರಲ್ ಆಗಿದೆ k ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿಗೆ infinity ಮೌಲ್ಯ ಹೊಂದಬಹುದು ಮತ್ತು k k0 ಗೆ ಸಮಾನ ವಾದಾಗ A k ಎಂಬುದು ಗರಿಷ್ಠ ಆಗುವುದು ಮತ್ತು ಅದು ಪ್ರಧಾನ ತರಂಗರೂಪವಾಗಿದೆ ಎಂದು ನೀವು ನೋಡುತ್ತೀರಿ ಮತ್ತು ಇದು ಇದರಿಂದ ಡಿಕೆ ಆಗುತ್ತದೆ ಆದ್ದರಿಂದ ಉದಾಹರಣೆಗೆ ನಾನು Ak ಮತ್ತು k ಯ ಪ್ಲಾಟ್ ಮಾಡಲು ಬಯಸಿದರೆ ಅದು ಈ ರೀತಿ ಬರಬಹುದು ಹೇಗೆಂದರೆ ಅಲ್ಲಿ ko ಗರಿಷ್ಠ ಆಗಿರುತ್ತದೆ ಮತ್ತು ಡಿಕೆ ಆಗುತ್ತದೆ ಆದ್ದರಿಂದ ಕೆಲವು ವೇವ್ ಗಳು ಬೆರೆತಿವೆ ಇದು ಕೆಲವು k ಆಗಿದೆ ಕೆ ಯಾವುದಕ್ಕೆ ಸಂಬಂಧಿಸಿದೆ ಡಿ ಬ್ರೊಗ್ಲಿಯ ಹೈಪೋಥೀಸಿಸ್ ನ ಪ್ರಕಾರ k 2πಆಗಿದೆ ಅದು t 2πhpಆಗಿದೆ ಇದು p ಅನ್ನು ನೀಡುತ್ತದೆ ಅದು pℏk ಎಂದು ಸೂಚಿಸುತ್ತದೆ ಆದ್ದರಿಂದ ಪಾರ್ಟಿಕಲ್ ನ ಮೊಮೆಂಟಂ k ಗೆ ℏk ಎಂದು ಸಂಬಂಧಿಸಿದೆ ಮತ್ತು ಅವರ ಮೊತ್ತವು k ಯಾಗಿ ಹರಡಿದೆ ಅಂದರೆ ಪಾರ್ಟಿಕಲ್ ನ ಮೊಮೆಂಟಂ ಅನ್ನು ನಿಖರವಾಗಿ ಸೂಚಿಸಲಾಗಿಲ್ಲ ಅದರ ದೊಡ್ಡ ಭಾಗವು k 0 ಆಗಿದೆ ಆದರೆ ಅದರಲ್ಲಿ ಒಂದು ಹರಡುವಿಕೆಯೂ ಇದೆ ಆದ್ದರಿಂದ ಸ್ಥಾನವನ್ನು ನಿಖರವಾಗಿ ನಿರ್ದಿಷ್ಟಪಡಿಸಲಾಗಿಲ್ಲ ಮೊಮೆಂಟಂ ಗೂ ಹರಡುವಿಕೆ ಇದೆ ಆದ್ದರಿಂದ ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿ infinity ಗೆ ಹರಡುವ ಸ್ಥಿರ ವೇವ್ ಲೆಂತ್ ನ ಪ್ಲೇನ್ ವೇವ್ ಆದ್ದರಿಂದ ಸ್ಥಳೀಕರಿಸಿದ ಪಾರ್ಟಿಕಲ್ ಡೆಲ್ಟಾ x ಗೆ ಇದು ಸ್ಥಾನ ಎಂದು ನಿಖರವಾಗಿ ತಿಳಿದಿಲ್ಲ ಮೊಮೆಂಟಂ ನಿಖರವಾಗಿ ತಿಳಿದಿಲ್ಲ ಮತ್ತು ವಾಸ್ತವವಾಗಿ ಈ ಅಂಪ್ಲಿ ಟ್ಯೂಟ್ ಒಳಗೆ ಪಾರ್ಟಿಕಲ್ ಇದ್ದರೆ ಅದು ಇಲ್ಲಿ ಎಲ್ಲೋ ಇದೆ ಎಂದು ನೀವು ತೋರಿಸಬಹುದು ಹರಡುವಿಕೆಯು x ಆಗಿದೆ ಮತ್ತು ಅನುಗುಣವಾದ ಫೋರಿಯರ್ ಟ್ರಾನ್ಸ್ ಫಾರ್ಮ್ k 0 ರ ಸುತ್ತಲೂ ಹರಡುತ್ತದೆ ಇದು A k ಮತ್ತು ವೇಗk ಆಗಿದೆ k x 1 ರ ಕ್ರಮ ಮತ್ತು Δk ಇದು Δpx ಆಗಿದೆಇದು 1 ರ ಕ್ರಮದಲ್ಲಿರುತ್ತದೆ ಅಥವಾ Δ p ಮತ್ತು Δ x ℏ ನ ಕ್ರಮದಲ್ಲಿರುತ್ತದೆ ಪಾರ್ಟಿಕಲ್ ವೇವ್ ಸ್ವಭಾವವನ್ನು ಹೊಂದಿರುವ ಮತ್ತೊಂದು ಪರಿಣಾಮವಿದೆ ನಾನು ಎರಡನ್ನು ಸಮನ್ವಯಗೊಳಿಸಲು ಬಯಸಿದರೆ ನಾನು ಮೊಮೆಂಟಂ ಮತ್ತು ಸಂಬಂಧಿತ ಸ್ಥಾನವನ್ನು ನೀಡಲು ಸಾಧ್ಯವಿಲ್ಲ ನನಗೆ ಶಾಸ್ತ್ರೀಯವಾಗಿ ಅವುಗಳ ಗುಣಾಂಶವು ದೊರೆಯುವುದು ಇದು ಅನಿಶ್ಚಿತತೆಯ ತತ್ತ್ವದ ಹೇಳಿಕೆಯಾಗಿದ್ದು ಅದು ನಂತರದ ಉಪನ್ಯಾಸಗಳಲ್ಲಿ ಮರಳುತ್ತದೆ ಆದರೆ ಇದೀಗ ನಾನು ವೇವ್ ಮತ್ತು ಪಾರ್ಟಿಕಲ್ ಗಳ ಸ್ವರೂಪವನ್ನು ಒಟ್ಟಿಗೆ ನೋಡಿದರೆ ನೀವು ಇಷ್ಟಪಡುವಷ್ಟು ನಿಖರತೆಗೆ ಮೊಮೆಂಟಂ ಮತ್ತು ಸ್ಥಾನವನ್ನು ನಿರ್ದಿಷ್ಟಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಲು ನಾನು ಬಯಸುತ್ತೇನೆ ಅವುಗಳು ಪರಸ್ಪರ ಸಂಬಂಧವನ್ನು ಹೊಂದಿದೆ px ನ ಕ್ರಮದಲ್ಲಿದೆ ಆದ್ದರಿಂದ ಈಗ ಈ ವೇವ್ ಪ್ಯಾಕೆಟ್ ಅನ್ನು ಪ್ರತಿನಿಧಿಸುವ ಹಿಂದಿನ ಸ್ಲೈಡ್ನಲ್ಲಿ ನಾನು ಫೋರಿಯರ್ ಟ್ರಾನ್ಸ್ ಫಾರ್ಮ್ ಬರೆದಿದ್ದೇನೆ ಮತ್ತು ನಾನು ಈ ψ ಅನ್ನು ∞ Akeiωt kxdk ಗೆ ಸಮನಾಗಿ ಬರೆಯಲಿದ್ದೇನೆ ನಾನು k ಯ ಮೇಲೆ ಮಾತ್ರ ಏಕೆ ಇಂಟರ್ಗ್ರೇಟ್ ಮಾಡುತ್ತಿದ್ದೇನೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಏಕೆಂದರೆ ಇದು ಸಹ k ನ ಫಂಕ್ಷನ್ ಆಗಿದೆ ಈಗ ನಾವು 0 ಗೆ ಸಮನಾಗಿ ಮಾಡೋಣ ಪ್ರೊಫೈಲ್ ಅನ್ನು 0 ನಿಂದ ನೀಡಲಾಗಿದೆ ಅದು ಇಂಟ ಗ್ರೇಶನ್ ∞ Ake ikxdx ಮತ್ತು ಇದು 0 ನಂತರ ಏನಾಗುತ್ತದೆ ಮತ್ತು ಈ k k0 ಸುತ್ತಲೂ ಗರಿಷ್ಠವಾಗಿರುತ್ತದೆ ಆದ್ದರಿಂದ ನಾನು ಈಗ psi xt ಎಂದು ಬರೆಯುತ್ತೇನೆ ಮತ್ತು ಹಿಂದಿನ ಉಪನ್ಯಾಸಗಳಿಂದ ನೆನಪಿಸಿಕೊಳ್ಳಿ ನಾನು ಸಮಯ ಅವಲಂಬನೆಯನ್ನು ಬರೆಯಲು ಬಯಸಿದಾಗ ನಾನು ವೇವ್ ಗೆ ಸಂಭವಿಸಿದಂತೆ ಸಮಯ ಅವಲಂಬನೆಯನ್ನು ಇಡುತ್ತೇನೆ ಆದ್ದರಿಂದ ಇದು eiωt kxd kಆಗಿರುತ್ತದೆ ಸಮಯದೊಂದಿಗೆ ಈ ರೀತಿ ψ ಫಂಕ್ಷನ್ ಅಥವಾ ವೇವ್ ಫಂಕ್ಷನ್ ಹೀಗೆ ಕಾಣುತ್ತದೆ ನಾನು ಸ್ಟ್ರಿಂಗ್ ಮಾಡಿದಾಗ ನಾನು ಅದಕ್ಕೆ ತ್ರಿಕೋನ ಸ್ಟ್ರಿಂಗ್ ಆಕಾರವನ್ನು ಕೊಟ್ಟು ಅದನ್ನು ಪ್ರದರ್ಶಿಸಿದರೆ ಸಮಯದೊಂದಿಗೆ ಸ್ಥಳಾಂತರ ವನ್ನು ಎಲ್ಲಾ ಐಗನ್ ಫ್ರಿಕ್ವೆನ್ಸಿಗಳು ಮತ್ತು ಐಗನ್ ಫಂಕ್ಷನ್ಗಳ ಮೊತ್ತವಾಗಿ ನೀಡಲಾಯಿತು ಅದೇ ರೀತಿಯಲ್ಲಿ ನಾನು ಬರೆಯಲು ಹೋಗುತ್ತಿದ್ದೇನೆ ಈಗ k k0 ಗೆ ಸಮ ಆದಾಗ A ದೊಡ್ಡದಾದ ಕಾರಣ ನಾವು ωಅನ್ನುk0dωdkk0 Δkಎಂದು ವಿಸ್ತರಿಸುತ್ತೇವೆ ಆದ್ದರಿಂದ ನಾನು ಈಗ ಬರೆಯಲಿದ್ದೇನೆ xtವು ∞Akei0t k0xeidωdkk0k kxdkಗೆ ಸಮನಾಗಿದೆ ಸುರುಳಿಯಾಕಾರದ ಆವರಣಗಳಲ್ಲಿ ತೋರಿಸಿರುವ ಅನುಪಾತವು k ಅನ್ನು ಅವಲಂಬಿಸಿಲ್ಲವಾದ್ದರಿಂದ ನಾನು ಇದನ್ನು ಹೊರತೆಗೆಯಬಹುದು ಮತ್ತು ಇದನ್ನು ei0t k0x ∞Akeidωdkk0k kxdk ಎಂದು ಬರೆಯಿರಿ A ಬರೆಯುವ ಬದಲು ನಾನು ಇದನ್ನು Δk ನ ಫಂಕ್ಷನ್ ಎಂದು ಬರೆಯಬಹುದು ಇಲ್ಲಿ k ಎಂಬುದು k 0 eidωdkk0t x ರಿಂದ ವ್ಯತ್ಯಾಸವಾಗಿರುತ್ತದೆ ಇಲ್ಲಿ ಒಂದು t ಇದೆ ಕ್ಷಮಿಸಿ ಇಲ್ಲಿ ಒಂದು t ಇತ್ತು kಮತ್ತು k ನ ಮೇಲೆ ಇಂಟಗ್ರೇಶನ್ ಮಾಡೋಣ ನೆನಪಿರಲಿ Akeikxdk ಈ ಫಂಕ್ಷನ್ ಈ ವೇವ್ ನ ಪ್ರೊಫೈಲ್ ಅನ್ನು ಸರಿಯಾಗಿ ನೀಡುತ್ತಿದೆ ಆದ್ದರಿಂದ 0 ಎಂದು ನಾನು ಈ ಮೊದಲು ನಿಮಗೆ ತೋರಿಸಿದ್ದೇನೆ ಆದ್ದರಿಂದ ನಾನು ಅದೇ ಪ್ರೊಫೈಲ್ ಅನ್ನು ಉಪಯೋಗಿಸುತ್ತೇನೆ ಮತ್ತು ಇದು ψ0 ಆಗಿರುತ್ತದೆ ಈಗ ನಾನು|dωdk|k0t x ಪಡೆಯುತ್ತೇನೆ ಆದ್ದರಿಂದ ಏನಾಯಿತು t ಸಮಯದಲ್ಲಿದ್ದ ಈ ಪ್ರೊಫೈಲ್ dωdkk0 t ದಷ್ಟು ದೂರ ಸರಿದಿದೆ ಆದ್ದರಿಂದ ಇದನ್ನು ಈಗ 0 dωdkk0t x ಎಂದು ನೀಡಲಾಗಿದೆ ಇದು dωdkk0 t ರಷ್ಟು ಸ್ಥಾನ ಬದಲಾಯಿಸಿದರೆ ಇದು k 0 ನಲ್ಲಿ v dωdk ವೇಗದೊಂದಿಗೆ ಚಲಿಸಿದೆ ಆದ್ದರಿಂದ ಈ ಪಾರ್ಟಿಕಲ್ ವೇವ್ ನ ಈ ಪ್ರೊಫೈಲ್ ನಿಂದ ನೀಡಲ್ಪಟ್ಟಿದೆ ಮತ್ತು t ಸಮಯಕ್ಕೆ ಇದು dωd k k0 tನಲ್ಲಿ ಲೆಕ್ಕ ಹಾಕಲಾಗಿದೆ ಮತ್ತು ಪಾರ್ಟಿಕಲ್ ಇಲ್ಲಿಗೆ ತಲುಪಿದ ಹಾಗೆಯೇ ಅದೇ ಆಕಾರದಿಂದ ಚಲಿಸುತ್ತದೆ ಆದ್ದರಿಂದ ಇದು ಚಲಿಸಿದ ವೇಗವು k0 ನಲ್ಲಿ dωdk ಎಂದು ಸೂಚಿಸುತ್ತದೆ ಮತ್ತು ಇದನ್ನು ಗುಂಪು ವೇಗ ಎಂದು ಕರೆಯಲಾಗುತ್ತದೆ vg ಎಂಬುದು ಗುಂಪು ವೇಗ ಏಕೆಂದರೆ ಚಲಿಸಿದ ವೇವ್ ಗಳ ಗುಂಪು ಮತ್ತು ಈ ಗುಂಪಿನ ವೇಗ ಒಂದೇ ಆಗಿರಬೇಕು ಅದು ಪಾರ್ಟಿಕಲ್ ಗಳ ವೇಗವನ್ನು ಹೊಂದಿರಬೇಕು ಮತ್ತು ಅದನ್ನು ಪರಿಶೀಲಿಸೋಣ ಆದ್ದರಿಂದ E ಅನ್ನು p22m ಎಂದು ನೀಡಲಾಗಿದೆ ಅದು ಈಗ ನಿಮ್ಮ ಪರಿಚಿತ 2k22mಆಗಿದೆ ಆದ್ದರಿಂದ ಇದು E ಆಗಿರುತ್ತದೆ 2πEh ಅದು 2k22m ಆದ್ದರಿಂದ k0 ನಲ್ಲಿ dωdk ℏkm ಆಗಿರುವುದು k0 ನಲ್ಲಿ k0m ಇದುp0m ಗೆ ಸಮನಾಗಿರುತ್ತದೆ ಇದು ಪಾರ್ಟಿಕಲ್ ಗಳ ವೇಗಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಪಾರ್ಟಿಕಲ್ ಗಳ ವೇಗವು ಗುಂಪಿನ ವೇಗಕ್ಕೆ ಸಮನಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನಾನು ವೇವ್ ಅನ್ನು ಪಾರ್ಟಿಕಲ್ ದೊಂದಿಗೆ ಸಂಯೋಜಿಸಿದಾಗ ಪಾರ್ಟಿಕಲ್ ಅನ್ನು ನಾನು ವೇವ್ ಪ್ಯಾಕೆಟ್ ಎಂದು ಕರೆಯುವ ಮೂಲಕ ವಿವರಿಸಲಾಗಿದೆ ಇದು ವೇವ್ ಪ್ಯಾಕೆಟ್ ಮತ್ತು ಪಾರ್ಟಿಕಲ್ ನ ವೇಗವು ಗುಂಪು ವೇಗಕ್ಕೆ ಸಮನಾಗಿರುತ್ತದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ವೇವ್ ಗೆ ವೇವ್ ಸಮೀಕರಣವನ್ನು ಅಭಿವೃದ್ಧಿಪಡಿಸುತ್ತೇವೆ ಮತ್ತು ಶ್ರೋಡಿಂಗರ್ ಸಮೀಕರಣವನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾರಂಭಿಸುತ್ತೇವೆ